ಎಲ್ಲರಿಗೂ ನಮಸ್ಕಾರ ವಿಪತ್ತು ಚೇತರಿಕೆ ಮತ್ತು ಉತ್ತಮ ಪುನರ್ನಿರ್ಮಾಣ ಕುರಿತಾದ ಉಪನ್ಯಾಸ ಸರಣಿಗೆ ಸ್ವಾಗತ ನಾನು ವಿಪತ್ತಿನ ಬಗ್ಗೆ ಮಾತನಾಡುತ್ತಿದ್ದೆ ಹಿಂದಿನ ಉಪನ್ಯಾಸದಲ್ಲಿ ಸನ್ನದ್ಧತೆ ಮತ್ತು ಚೇತರಿಕೆ ಮತ್ತು ಮಾಹಿತಿಯ ಪಾತ್ರ ಚರ್ಚಿಸಿದ್ದೇವೆ ಈ ಉಪನ್ಯಾಸದಲ್ಲಿ ವಿಪತ್ತು ಸನ್ನದ್ಧತೆಗೆ ಅಗತ್ಯವಾದ ಮಾಹಿತಿಯನ್ನು ಸಂಗ್ರಹಿಸಲು ಸಾಮಾಜಿಕ ಜಾಲತಾಣಗಳ ಪಾತ್ರವೇನು ಎಂಬುದರ ಕುರಿತು ನಾನು ಕೇಂದ್ರೀಕರಿಸುತ್ತೇನೆ ಆದ್ದರಿಂದ ಸಾಮಾಜಿಕ ಜಾಲತಾಣಗಳ ಪಾತ್ರವನ್ನು ಸಂಗ್ರಹಿಸಲು ವಿಪತ್ತು ಸನ್ನದ್ಧತೆಯ ನಿರ್ಧಾರಗಳನ್ನು ಮಾಡಲು ನಿರ್ಣಾಯಕ ಮಾಹಿತಿಯನ್ನು ಪಡೆದುಕೊಳ್ಳುವುದು ನಮ್ಮ ಗಮನವಾಗಿದೆ ಅದಕ್ಕಾಗಿ ಪ್ರಕರಣದ ಅಧ್ಯಯನ ಕಲ್ಪನೆಯನ್ನು ಪಡೆಯಲು ನಾನು ಹಿಂದಿನ ಉಪನ್ಯಾಸದ ಮೇಲೆ ಸ್ವಲ್ಪ ಅವಲಂಬಿತರಾಗಿದ್ದೇನೆ ನೀವು ಬಾಂಗ್ಲಾದೇಶವನ್ನು ನೆನಪಿಸಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಬಾಂಗ್ಲಾದೇಶ ಇದು ಸುಂದರವಾದ ದೇಶ ಎಂದು ಹೇಳಿದ್ದೇವೆ ಇಲ್ಲಿ ಜನರು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ ಕಾರಣ ಅವರು ಆರ್ಸೆನಿಕ್ ನೀರು ಅಂತರ್ಜಲವನ್ನು ಕುಡಿಯಲು ಸಾಧ್ಯವಿಲ್ಲ ಏಕೆಂದರೆ ಅದು ಆರ್ಸೆನಿಕ್ ಕಲುಷಿತವಾಗಿದೆ ಮತ್ತೊಂದೆಡೆ ಅವರಿಗೆ ನೀರಿನ ಲವಣಾಂಶದ ಸಮಸ್ಯೆ ಇದೆ ಅದು ಅವರು ಕುಡಿಯಲು ಸಾಧ್ಯವಿಲ್ಲ ಅವು ಉಪ್ಪಾಗಿರುವುದರಿಂದ ಅವರಿಗೆ ನೀರಿನಿಂದ ಹರಡುವ ಆರೋಗ್ಯ ಕಾಯಿಲೆಗಳು ಭೇದಿ ಅತಿಸಾರ ಕಾಲರಾ ಮತ್ತು ಇತರ ಅನೇಕ ಸಮಸ್ಯೆಗಳು ಬರುತ್ತವೆ ಆದ್ದರಿಂದ ಬಾಂಗ್ಲಾದೇಶದ ಕರಾವಳಿ ಪ್ರದೇಶಗಳಲ್ಲಿ ಅವರಿಗೆ ಸಾಕಷ್ಟು ನೀರಿದೆ ಅವರಿಗೆ ಯಾವುದೇ ನೀರಿನ ಸಮಸ್ಯೆ ಇಲ್ಲ ಆದರೆ ಅವರು ಕುಡಿಯಲು ಸಾಧ್ಯವಾಗದ ಸಮಸ್ಯೆ ಇದೆ ಇದು ಉಪಯೋಗಿಸುವಂತಹ ನೀರು ಅಲ್ಲ ಸರಿ ಮತ್ತು ಆದ್ದರಿಂದ ನಮ್ಮ ಸವಾಲು ಒಂದು ಸಂಭಾವ್ಯ ಕಲ್ಪನೆಯನ್ನು ಸಂಗ್ರಹಿಸುವುದು ಒಂದು ಮಾರ್ಗವಾಗಿದೆ ತಂತ್ರಜ್ಞಾನ ನಾವೀನ್ಯತೆ ಎಂದರೆ ನಾವು ಮಳೆನೀರನ್ನು ಸಂಗ್ರಹಿಸಬಹುದು ನಾವು ಮನೆಯ ಮಟ್ಟದಲ್ಲಿ ಮಳೆನೀರನ್ನು ಸಂಗ್ರಹಿಸಬಹುದು ಮತ್ತು ಅದನ್ನು ಮೇಲ್ಛಾವಣಿಯಿಂದ ಸಂಗ್ರಹಿಸಬಹುದು ಮತ್ತು ಅದನ್ನು ಟ್ಯಾಂಕ್ನಲ್ಲಿ ಸಂರಕ್ಷಿಸಬಹುದು ಮತ್ತು 5000 ಲೀಟರ್ನ ಆ ಟ್ಯಾಂಕ್ 5 ಸದಸ್ಯರ ಕುಟುಂಬಕ್ಕೆ 6 ತಿಂಗಳ ಶುಷ್ಕ ಕಾಲದವರೆಗೆ ಕುಡಿಯುವ ನೀರನ್ನು ಸುಲಭವಾಗಿ ಒದಗಿಸಬಹುದು ಆದ್ದರಿಂದ ಸಣ್ಣ ನವೀನ ಕಲ್ಪನೆ ಆದರೆ ನಾವು ಬಾಂಗ್ಲಾದೇಶದಲ್ಲಿ ಪ್ರಚಾರ ಮಾಡಬೇಕಾಗಿದೆ ಅದು ಪ್ರಾಧಿಕಾರವಾಗಿ ವಿಪತ್ತು ನಿರ್ವಾಹಕರಾಗಿ ಯೋಜಕರಾಗಿ ನಮ್ಮ ಸವಾಲಾಗಿದೆ ಆದ್ದರಿಂದ ನಾವು ಏನು ಮಾಡಬೇಕು ನಾವು ಇದನ್ನು ಕೇವಲ 1 ಅಲ್ಲ 3 ಮಾತ್ರವಲ್ಲದೆ ದೊಡ್ಡ ಸಂಖ್ಯೆಯಲ್ಲಿ ಪ್ರಚಾರ ಮಾಡಬೇಕಾಗಿದೆ ಅಗಾಧ ಸಂಖ್ಯೆ ಸರಿ ದೈತ್ಯಾಕಾರದ ಒಂದರ ನಂತರ ಒಂದರಂತೆ ಮಾಡಬೇಕಾಗಿದೆ ಆದ್ದರಿಂದ ಲಕ್ಷಾಂತರ ಜನರು ಸಾವಿರಾರು ಜನರು ಬಳಸಬೇಕು ನಾವು ಈಗಾಗಲೇ ಚರ್ಚಿಸಿರುವ ನಮ್ಮ ಸವಾಲಾಗಿರುವ ಈ ಮಳೆನೀರಿನ ಟ್ಯಾಂಕ್ ಅನ್ನು ಸ್ಥಾಪಿಸಬೇಕು ಆದ್ದರಿಂದ ಬಹಳಷ್ಟು ಸಣ್ಣ ಶಕ್ತಿಯನ್ನು ಒಟ್ಟಿಗೆ ಸೇರಿಸುವುದು ನಮ್ಮ ಪ್ರೇರಣೆಯಾಗಿರುವ ದೊಡ್ಡ ಶಕ್ತಿಯನ್ನು ಸೇರಿಸುತ್ತದೆ ಈಗ ನಮ್ಮ ಸಂಶೋಧನೆಯ ಸಮಸ್ಯೆಯೆಂದರೆ ನಾವು ಜನರನ್ನು ಅಳವಡಿಸಿಕೊಳ್ಳುವಂತೆ ಕೇಳುತ್ತಿದ್ದರೆ ಮಳೆನೀರಿನ ತೊಟ್ಟಿಯಂತಹ ಈ ರೀತಿಯ ಸಣ್ಣ ನವೀನ ಕಲ್ಪನೆಯನ್ನು ಸ್ಥಾಪಿಸುವುದು ಎಂದು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಜನರು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ ಏಕೆಂದರೆ ಅವರಿಗೆ ಇದರ ಬಗ್ಗೆ ತಿಳಿದಿಲ್ಲ ಇದು ನವೀನ ಕಲ್ಪನೆ ಇದು ಹೊಸದು ಆದ್ದರಿಂದ ಜನರು ಇದರ ಬಗ್ಗೆ ಮಾಹಿತಿಯನ್ನು ಪಡೆಯಲು ಬಯಸುತ್ತಾರೆ ಅವರಿಗೆ 3 ರೀತಿಯ ಮಾಹಿತಿಗಳು ಬೇಕಾಗುತ್ತವೆ ಒಂದು ಅವರ ಸ್ವಂತ ಜ್ಞಾನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಜ್ಞಾನವನ್ನು ವೀಕ್ಷಣೆಯಿಂದ ಅಭಿವೃದ್ಧಿಪಡಿಸುತ್ತೇವೆ ನಾವು ಈ ರೀತಿಯ ಆವಿಷ್ಕಾರಗಳ ಬಗ್ಗೆ ಅಭಿಪ್ರಾಯ ಈಗಾಗಲೇ ಚರ್ಚಿಸಿದ ಇನ್ನೊಂದು ಚರ್ಚೆಗಳ ಜ್ಞಾನ ಇನ್ನೊಬ್ಬರ ವ್ಯಕ್ತಿನಿಷ್ಠ ಜ್ಞಾನ ವ್ಯಕ್ತಿ ವೈಯಕ್ತಿಕ ಅಭಿಪ್ರಾಯ ಯಾವುದು ಎಂದು ತಿಳಿದಿದೆ ಆದ್ದರಿಂದ ಅವರಿಗೆ ಇದು ಬೇಕು ಆದ್ದರಿಂದ 3 ರೀತಿಯ ಮಾಹಿತಿ ಅವರು ಒಳಗೊಳ್ಳಬಹುದಾದ ಚಟುವಟಿಕೆಗಳು ಒಬ್ಬರು ಟ್ಯಾಂಕ್ ಅಥವಾ ನಾವೀನ್ಯತೆಗಳ ಬಗ್ಗೆ ಕೇಳುತ್ತಿದ್ದಾರೆ ಮತ್ತು ಅದರ ಸಾಫ್ಟ್ವೇರ್ ಜ್ಞಾನವನ್ನು ಸಂಗ್ರಹಿಸಲು ಅದರ ಕಾರ್ಯ ಇದು ಉಪಯುಕ್ತತೆಗಳು ಪರಿಣಾಮಕಾರಿತ್ವ ಇನ್ನೊಂದು ಯಂತ್ರಾಂಶ ಮಾಹಿತಿಯನ್ನು ಸಂಗ್ರಹಿಸುವುದು ಆ ತೊಟ್ಟಿಯ ಆಕಾರ ಗಾತ್ರ ಮತ್ತು ರಚನೆಯಂತಹ ವೀಕ್ಷಣೆಯ ಚಟುವಟಿಕೆಯಾಗಿದೆ ಆದ್ದರಿಂದ ವೀಕ್ಷಣೆ ವ್ಯಕ್ತಿಗೆ ಈ ಜ್ಞಾನವನ್ನು ನೀಡುತ್ತದೆ ಆದರೆ ಇದು ಅಳವಡಿಕೆಗೆ ಕಾರಣವಾಗುವುದಿಲ್ಲ ಎಂದು ನಾನು ಹೇಳಿದಂತೆ ಜನರು ವ್ಯಕ್ತಿನಿಷ್ಠ ದೃಷ್ಟಿಕೋನ ಮಾಹಿತಿಯ ವೈಯಕ್ತಿಕ ವ್ಯಾಖ್ಯಾನಗಳು ಸಂದರ್ಭದ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಆದ್ದರಿಂದ ಈ ಟ್ಯಾಂಕ್ ಅವರಿಗೆ ಹೇಗೆ ಸಹಾಯ ಮಾಡುತ್ತದೆ ಅವರು ಕೆಲವು ಚರ್ಚೆಗಳನ್ನು ಸಹ ತಿಳಿದುಕೊಳ್ಳಬೇಕು ಆದ್ದರಿಂದ ಇದನ್ನು ನಾವು ಚರ್ಚೆಗಳ ಮಾಹಿತಿ ಮಾಹಿತಿಯ ಪ್ರಕಾರ ಮತ್ತು ಜಾಲ ಎಂದು ಕರೆಯುತ್ತೇವೆ ಈಗ ಅವರು ಏನು ಮಾಡುತ್ತಾರೆ ಅವರು ಈ ಮಾಹಿತಿಯನ್ನು ಹೇಗೆ ಸಂಗ್ರಹಿಸುತ್ತಾರೆ ಮತ್ತು ಅವರಿಗೆ ಸಾಮಾಜಿಕ ಜಾಲಗಳು ಏಕೆ ಬೇಕು ಹಾಗಾದರೆ ಈಗ ಕಲ್ಪಿಸಿಕೊಳ್ಳಿ ನಾನು ಬಾಲ್ ಪೆನ್ ಖರೀದಿಸಲು ಕೇಳುತ್ತೇನೆ ಆದರೆ ಈ ಬಾಲ್ ಪೆನ್ನ ಬಗ್ಗೆ ನಿಮಗೆ ತಿಳಿದಿಲ್ಲ ನೀವು ಏನು ಮಾಡುತ್ತೀರಿ ಈ ಬಾಲ್ ಪೆನ್ನ ಬಗ್ಗೆ ನೀವು ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಅದು ಕಷ್ಟ ಈ ಬಾಲ್ ಪೆನ್ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ತುಂಬಾ ಕಷ್ಟ ಏಕೆಂದರೆ ನನಗೆ ನಿಜವಾಗಿಯೂ ತಿಳಿದಿಲ್ಲ ಆದ್ದರಿಂದ ಬಹುಶಃ ಎರಡನೇ ಬಾರಿ ನಾನು ನನ್ನ ಸ್ನೇಹಿತರೊಬ್ಬರನ್ನು ಕೇಳಿದೆ ನಿಮಗೆ ಈ ಬಾಲ್ ಪೆನ್ನ ಬಗ್ಗೆ ತಿಳಿದಿದೆಯೇ ಯಾವುದೇ ಕಲ್ಪನೆ ನೀವು ಎಂದಾದರೂ ಈ ಬಾಲ್ ಪೆನ್ ಅನ್ನು ಬಳಸಿದ್ದೀರಾ ಇದು ಅಮೇರಿಕದಿಂದ ಅಥವಾ ಬೇರೆಡೆಯಿಂದ ಬಂದ ಹೊಸದಾಗಿದೆ ಇದು ನನ್ನ ಸ್ಥಳದಲ್ಲಿ ಲಭ್ಯವಿಲ್ಲ ಅವರು ಹೇಳಿದರು ನನಗೆ ಕಲ್ಪನೆ ಇಲ್ಲ ನನಗೆ ಗೊತ್ತಿಲ್ಲ ನಂತರ ಸಮಯ ಮೂರನೇ ಬಾರಿ ಅವನು ತನ್ನ ಪರಿಚಯದವರ ಜೊತೆಗೆ ವಿಸ್ತರಿಸಿದನು ಅವನು ಯಾರಿಗಾದರೂ ಹೊಸ ಬಾಲ್ ಪೆನ್ ಬಳಸಿ ಎಂದು ಕೇಳಿದನು ಅದು ನಿಜವಾಗಿಯೂ ಚೆನ್ನಾಗಿದೆ ಆಗ ಯಾರೋ ಹೇಳುತ್ತಿದ್ದಾರೆ ಅದು ಒಳ್ಳೆಯದು ಇದನ್ನು ಬಳಸಿ ಸ್ನೇಹಿತ ಇನ್ನೊಬ್ಬರು USA ನಲ್ಲಿರುವ ನನ್ನ ಸೋದರಸಂಬಂಧಿ ಚೆನ್ನಾಗಿ ಇದೆ ಎಂದು ಹೇಳಿದರು ಇನ್ನೊಂದು ಹಳೆಯದು ಚಿನ್ನ ನನಗೆ ಹೊಸದನ್ನು ಪ್ರಯತ್ನಿಸಲು ಇಷ್ಟವಿಲ್ಲ ಅದು ಈಗ ನಿರುತ್ಸಾಹಗೊಳಿಸುತ್ತಿದೆ ಸರಿ ಆದ್ದರಿಂದ ಸಮಯ 4 ರಲ್ಲಿ ಅವರು ಹೆಚ್ಚು ಜಾಲಗಳನ್ನು ಹೊಂದಿರಬಹುದು ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಹೊಂದಿರಬಹುದು ಹೆಚ್ಚು ಹೆಚ್ಚು ಜನರನ್ನು ಕೇಳುತ್ತಾರೆ ನಂತರ ಅವರು ಇದರ ಬಗ್ಗೆ ಒಳ್ಳೆಯ ಅಥವಾ ಕೆಟ್ಟ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಈ ಸಂದರ್ಭದಲ್ಲಿ ಹೆಚ್ಚಿನ ಜನರು ಉತ್ತಮ ವಿಮರ್ಶೆ ಸಕಾರಾತ್ಮಕ ವಿಮರ್ಶೆಯನ್ನು ನೀಡುತ್ತಾರೆ ಸರಿ ಅವು ತುಂಬಾ ನಯವಾದವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ಅದನ್ನು ಬಳಸಿ ಆದ್ದರಿಂದ ಕೆಲವರು ತುಂಬಾ ಒಳ್ಳೆಯದು ಎಂದು ಹೇಳುತ್ತಾರೆ ಕೆಲವರು ಇದು ತುಂಬಾ ಒಳ್ಳೆಯದು ಮತ್ತು ಇದು ಅಗ್ಗವಾಗಿದೆ ಮತ್ತು ಉಪಯುಕ್ತವಾಗಿದೆ ಎಂದು ಹೇಳುತ್ತಾರೆ ಆದ್ದರಿಂದ ಈ ಮಾಹಿತಿಗಳೊಂದಿಗೆ ಅನೇಕ ಜನರು ನಿಜವಾಗಿಯೂ ಪ್ರೋತ್ಸಾಹಿಸುತ್ತಾರೆ ಅವುಗಳ ಬಣ್ಣ ಏನು ಅವು ಹೇಗೆ ಕಾಣುತ್ತವೆ ಅದು ಹೇಗೆ ಕೆಲಸ ಮಾಡುತ್ತದೆ ಅವನು ತನ್ನ ಮಾಹಿತಿಯನ್ನು ಪಡೆಯುತ್ತಿದ್ದಾನೆ ಅದು ಅವನಿಗೆ ಹೊಂದಿಕೊಳ್ಳಲು ಮತ್ತು ಖರೀದಿಸಲು ನಿಜವಾಗಿಯೂ ಸಹಾಯ ಮಾಡಿತು ಅವನು ಅದನ್ನು ಬಳಸುವ ಮೂಲಕ ಮಾಹಿತಿಯನ್ನು ಸಂಗ್ರಹಿಸುವ ಮೂಲಕ ತನ್ನ ಅನಿಶ್ಚಿತತೆಯ ಮಟ್ಟವನ್ನು ಕಡಿಮೆ ಮಾಡುತ್ತಾನೆ ಮತ್ತು ಈಗ ಅವನು ಅದನ್ನು ಬಳಸುತ್ತಿದ್ದಾನೆ ಅವನು ಇದು ಕೆಲಸ ಮಾಡುತ್ತದೆಯೇ ಅಥವಾ ಇಲ್ಲವೇ ಎಂಬ ಅನಿಶ್ಚಿತತೆಯನ್ನು ನಿಜವಾಗಿಯೂ ಕಡಿಮೆ ಮಾಡಿದೆ ಸಾಮಾಜಿಕ ಜಾಲತಾಣಗಳು ಈ ರೀತಿಯಲ್ಲಿ ಸಹಾಯ ಮಾಡಬಹುದು ಪರಿಣಾಮವಾಗಿ ನಾವು ಈ ರೀತಿಯ ನವೀನ ಆಲೋಚನೆಗಳು ವಿಪತ್ತುಗಳನ್ನು ಕಡಿಮೆ ಮಾಡಲು ತಂತ್ರಜ್ಞಾನಗಳನ್ನು ಪ್ರಚಾರ ಮಾಡುವಾಗ ನಾವು ಇದನ್ನು ತಡೆಗಟ್ಟುವ ತಂತ್ರಜ್ಞಾನಗಳು ಅಪಾಯ ತಡೆಗಟ್ಟುವ ಕ್ರಮಗಳು ಪ್ರತಿಕ್ರಮಗಳು ಎಂದು ಕರೆಯುತ್ತೇವೆ ಜನರು ಪರಸ್ಪರ ಮಾಹಿತಿಗಳನ್ನು ಕೇಳುವ ಮೂಲಕ ನೋಡುವ ಮೂಲಕ ಚರ್ಚೆಗಳ ಮೂಲಕ ಫೋನ್ ಕರೆಗಳ ಮೂಲಕ ಸಮೂಹ ಮಾಧ್ಯಮಗಳ ಮೂಲಕ ಸಂಭಾಷಣೆ ಅಥವಾ ಭಾಷಣವನ್ನು ನೀಡುವ ಮೂಲಕ ಪರಸ್ಪರ ಹಂಚಿಕೊಳ್ಳುತ್ತಾರೆ ಹೊಸತನ ನಾವೀನ್ಯತೆಯ ಪ್ರಸರಣ ತಂತ್ರಜ್ಞಾನಗಳ ಪ್ರಸರಣವನ್ನು ಮಾಹಿತಿ ಹುಡುಕುವಿಕೆ ಮತ್ತು ಮಾಹಿತಿ ಸಂಸ್ಕರಣೆ ಅಭಿವೃದ್ಧಿ ಅಥವಾ ಚಟುವಟಿಕೆ ಮಾಹಿತಿ ಸಂಸ್ಕರಣೆ ಮತ್ತು ಮಾಹಿತಿ ಹುಡುಕುವ ಅಭಿವೃದ್ಧಿ ಅಥವಾ ಚಟುವಟಿಕೆ ಎಂದು ಕರೆಯಲಾಗುತ್ತದೆ ಸರಿ ಆದ್ದರಿಂದ ಆದರೆ ಪ್ರಶ್ನೆ ನನಗೆ 3 ರೀತಿಯ ವಿಷಯಗಳ ಮಾಹಿತಿಯನ್ನು ಸಂಗ್ರಹಿಸಲು ತೊಡಗಿಸಿಕೊಳ್ಳಲು ಚಟುವಟಿಕೆಗಳು ಒಂದು ವಿಚಾರಣೆ ವೀಕ್ಷಣೆ ಮತ್ತು ಚರ್ಚೆಗಳು ಅಗತ್ಯವಿದೆ ಈಗ ನನ್ನ ಮಾಹಿತಿಯ ಮೂಲ ಯಾರು ಮಾಹಿತಿಯನ್ನು ಸಂಗ್ರಹಿಸಲು ನಾನು ಎಲ್ಲಿಗೆ ಹೋಗಬೇಕು ನನ್ನ ನೆರೆಹೊರೆಯವರು ನನ್ನ ಸಹೋದ್ಯೋಗಿಗಳು ನನ್ನ ಸಂಬಂಧಿಕರು ನನ್ನ ಸ್ನೇಹಿತರು ನನಗೆ ಗೊತ್ತಿಲ್ಲದವರು ನನ್ನ ಪ್ರತಿಸ್ಪರ್ಧಿಗಳು ನಾನು ಯಾರ ಹತ್ತಿರ ಹೋಗಬೇಕು ನಾನು ಈ ಬಾಲ್ ಪೆನ್ ಖರೀದಿಸಲು ಬಯಸಿದರೆ ನಾನು ಯಾರನ್ನು ಅವಲಂಬಿಸಬೇಕು ನನ್ನ ಸ್ನೇಹಿತರು ಇಲ್ಲಿ ಸಾಮಾನ್ಯವಾಗಿ ಒಂದು ನೋಟವಿದೆ ವ್ಯಾಲೆಂಟಿನ್ ಹೇಳುವಂತೆ ಇದು ಸ್ನೇಹಿತರಂತೆ ನೇರ ಮತ್ತು ವೈಯಕ್ತಿಕ ಸಂಬಂಧಗಳು ಎಂದು ನಾನು ಅವರೊಂದಿಗೆ ಮುಖಾಮುಖಿ ಸಂವಾದವನ್ನು ಹೊಂದಿದ್ದೇನೆ ನನ್ನ ಸಂಬಂಧವು ನೇರವಾಗಿ ವೈಯಕ್ತಿಕವಾಗಿ ಸಂಪರ್ಕ ಹೊಂದಿದೆ ಅಥವಾ ಬಹುಶಃ ನೆರೆಹೊರೆಯವರಂತೆ ಅವರು ನನ್ನ ವೈಯಕ್ತಿಕ ಸಂಪರ್ಕ ಜನರು ಅವರ ಸಂಶೋಧನೆಯ ಪ್ರಕಾರ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕಾಗಿ ಅವರ ಮೇಲೆ ಅವಲಂಬಿತವಾಗಿದೆ ಗ್ರಾನೋವೆಟರ್ ಅವರು ನಿಜವಾಗಿ ಇಲ್ಲ ಎಂದು ಹೇಳುತ್ತಿದ್ದಾರೆ ಅವರು ನಿಜವಾಗಿಯೂ ಹೆಚ್ಚು ಕೆಲಸ ಮಾಡದ ನೇರ ಸಂಪರ್ಕಗಳು ನಿಜವಾಗಿ ನಿಮಗೆ ಅನಗತ್ಯ ಮಾಹಿತಿಯನ್ನು ಅಲ್ಲ ಅದೇ ಮಾಹಿತಿಯನ್ನು ಮತ್ತೆ ಮತ್ತೆ ನೀಡುತ್ತದೆ ಏಕೆಂದರೆ ನೀವು ನಿಮ್ಮ ಸಂಪರ್ಕಗಳನ್ನು ವಿಸ್ತರಿಸುತ್ತಿಲ್ಲ ನಿಮ್ಮ ಸಂಪರ್ಕಗಳನ್ನು ನೀವು ವಿಸ್ತರಿಸದ ಹೊರತು ನೀವು ಹೊಸ ಆಲೋಚನೆಗಳನ್ನು ಹೇಗೆ ಪಡೆಯಬಹುದು ಹೊಸ ಮೌಲ್ಯಮಾಪನವನ್ನು ಪಡೆಯಬಹುದು ಹೊಸ ವಿಮರ್ಶೆಗಳು ಏಕೆಂದರೆ ನೀವು ಯಾವಾಗಲೂ ಒಂದೇ ಆಗಿರುವಿರಿ ಆದ್ದರಿಂದ ನೀವು ನಿಜವಾಗಿಯೂ ಸಂಗ್ರಹಿಸಬೇಕು ನಿಮ್ಮ ದುರ್ಬಲ ಸಂಪರ್ಕಗಳು ಪರೋಕ್ಷ ಸಂಪರ್ಕಗಳನ್ನು ಬಳಸಬೇಕು ನಿಮಗೆ ನಿಮ್ಮ ಸ್ನೇಹಿತರು ಸ್ನೇಹಿತರು ಸ್ನೇಹಿತರು ಸ್ನೇಹಿತ ಬಹುಶಃ ನೀವು IIT ರೂರ್ಕಿಯಲ್ಲಿರುವಿರಿ ಮತ್ತು ನೀವು IIT ಮದ್ರಾಸ್ನಿಂದ ಮಾಹಿತಿಯನ್ನು ಸಂಗ್ರಹಿಸುತ್ತಿರುವಿರಿ ಅದು IIT ರೂರ್ಕಿಯಿಂದ ಮಾತ್ರ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕಿಂತ ಹೆಚ್ಚು ಉಪಯುಕ್ತವಾಗಿದೆ ಸರಿ ಆದ್ದರಿಂದ ನಾನು ಯಾವ ಮಾಹಿತಿಯನ್ನು ಪಡೆಯಬೇಕು ಮತ್ತು ಎಲ್ಲಿಂದ ಪಡೆಯಬೇಕು ಅದು ವೈಯಕ್ತಿಕವಾಗಿರಬಹುದು ಅದು ಪರೋಕ್ಷವಾಗಿರಬಹುದು ಇನ್ನೊಬ್ಬರು ಬಾರ್ಡ್ ಆಗಿರುತ್ತಾರೆ ಸಹೋದ್ಯೋಗಿಗಳು ಮತ್ತು ಸಹ ವಿದ್ಯಾರ್ಥಿಗಳು ಎಂದರೆ ರಚನೆಯಲ್ಲಿ ಇದೇ ರೀತಿಯ ಸ್ಥಾನವನ್ನು ಅವರು ಹೇಳುತ್ತಾರೆ ಇದರರ್ಥ ನೇರ ಸಂಬಂಧವಾಗಿರುವುದು ಅನಿವಾರ್ಯವಲ್ಲ ಆದರೆ ಜನರು ಸಾಮಾನ್ಯವಾಗಿ ಅವರು ಸ್ಪರ್ಧೆಗಳನ್ನು ಹೊಂದಿರುವ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಅವರು ನಿಮಗೆ ತಿಳಿದಿರುವ ಒಂದೇ ರೀತಿಯ ಸ್ಥಾನಗಳನ್ನು ಹೊಂದಿದ್ದಾರೆ ಅವರು ಲೆಕ್ಕ ಹಾಕುತ್ತಾರೆ ಪರಿಶೀಲಿಸುತ್ತಾರೆ ಪರಿಶೀಲಿಸಿದಾಗ ಇದು ಸರಿಯೇ ಓಹ್ ಅವರು ಈ ಐಫೋನ್ ಹೊಂದಿಲ್ಲ ನಾನು ಈ ಐಫೋನ್ ಹೊಂದಬೇಕು ಈ ವಿಪತ್ತು ತಡೆಗಟ್ಟುವ ತಂತ್ರಜ್ಞಾನವನ್ನು ಹೊಂದಿರಲಿಲ್ಲ ನಾನು ನನ್ನ ಸ್ಥಿತಿಯನ್ನು ಹೆಚ್ಚಿಸಬೇಕು ಅಥವಾ ಒಂದು ರೀತಿಯ ಸ್ಪರ್ಧೆಯನ್ನು ಹೊಂದಬೇಕು ನಾನು ಅವನನ್ನು ನೋಡುತ್ತೇನೆ ಅಥವಾ ನೆರೆಹೊರೆಯಂತಹ ಪ್ರಾದೇಶಿಕ ಆಯಾಮಗಳು ಇದು ಸಹ ಮುಖ್ಯವಾಗಿದೆ ಯಾರಾದರೂ ವಿಶೇಷವಾಗಿ ನನ್ನ ಹತ್ತಿರದಲ್ಲಿದ್ದರೆ ಅದು ಸಹಾಯ ಮಾಡಬಹುದು ಇಲ್ಲಿ ನಾವು 3 ರೀತಿಯ ಗುಂಪು ಅಥವಾ ಜನರಿಗೆ ಮಾಹಿತಿಯ ಮೂಲವನ್ನು ಪರಿಗಣಿಸುತ್ತೇವೆ ಒಂದು ಸಮಂಜಸವಾದ ಗುಂಪುಗಳು ಪರಸ್ಪರ ಕ್ರಿಯೆಯ ಮಟ್ಟ ಮತ್ತು ಆವರ್ತನವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ಹೇಗೆ ಮಾಡುತ್ತೀರಿ ಸಂಘಟಿತ ಗುಂಪುಗಳನ್ನು ನಿರ್ಧರಿಸಿ ಗುಂಪಿನೊಳಗಿನ ವ್ಯಕ್ತಿಗಳು ಎಷ್ಟು ಬಾರಿ ಸಂಪರ್ಕ ಸಾಧಿಸುತ್ತಿದ್ದಾರೆ ಎಂಬುದು ಕೇವಲ ವಿಷಯವಾಗಿದೆ ಇದು ಒಂದು ಸಮುದಾಯ ಸರಿ ಇದು ಸಮಾಜ ಇದು ಸಂಪೂರ್ಣವಾಗಿ ಒಂದು ಸಮುದಾಯ ಎಂದು ಊಹಿಸೋಣ ಇಲ್ಲಿ ವಾಸಿಸುವ ಜನರು ಮತ್ತು ಅವರು ಈಗ ವಿಭಿನ್ನ ಸಂಪರ್ಕಗಳನ್ನು ಹೊಂದಿದ್ದಾರೆ ನಾವು ಇಲ್ಲಿ ನೋಡಿದರೆ ABCD ಅವರು ಪರಸ್ಪರರ ನಡುವೆ ನೇರ ಮತ್ತು ಪರಸ್ಪರ ಸಂಪರ್ಕಗಳನ್ನು ಹೊಂದಿದ್ದಾರೆ ಎಂದು ನಾವು ನೋಡಬಹುದು ಬಾಣಗಳು ಸಂಬಂಧಗಳು ಮತ್ತು ಆದ್ದರಿಂದ ಇದು ಗುಂಪು ಒಂದಾಗಿದೆ ಏಕೆಂದರೆ ಅವುಗಳು ಹೆಚ್ಚು ದಟ್ಟವಾಗಿರುತ್ತವೆ ಆದ್ದರಿಂದ C ಅವರು ABD ಗೆ ಸೇರಿದ್ದಾರೆ ಏಕೆಂದರೆ ಅವರು ಇಲ್ಲಿ ಹೆಚ್ಚಿನ ಸಂಪರ್ಕವನ್ನು ಹೊಂದಿದ್ದರೂ ಅವರು ಜೊತೆಗೆ ಕೆಲವು ಪರೋಕ್ಷ ಅಥವಾ ಏಕಮುಖ ನಿರ್ದೇಶನ ಸಂಪರ್ಕಗಳನ್ನು ಹೊಂದಿದ್ದಾರೆ ಆದರೆ ಅವರು ಅಲ್ಲಿಗೆ ಸೇರಿಲ್ಲ ಅದೇ ರೀತಿಯಲ್ಲಿ ನಾವು ಗುಂಪು 2 ಮತ್ತು ಗುಂಪು 3 ಅನ್ನು ಹೊಂದಬಹುದು ಏಕೆಂದರೆ ಅವರು ತಮ್ಮದೇ ಆದ ವಲಯದಲ್ಲಿ ಇತರರಿಗಿಂತ ಹೆಚ್ಚು ಸಂಪರ್ಕ ಹೊಂದಿದ್ದಾರೆ ಆದ್ದರಿಂದ ಸಂಪರ್ಕಗಳ ಪಾತ್ರವೇನು ಅವರೊಂದಿಗೆ ನಾನು ನೇರ ಸಂಪರ್ಕವನ್ನು ಹೊಂದಿದ್ದೇನೆ ಪ್ರತಿದಿನ ನಾನು ಭೇಟಿಯಾಗುತ್ತಿದ್ದೇನೆ ನನ್ನ ಸ್ನೇಹಿತರಂತೆ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದೇನೆ ಅದು ನಿಮಗೆ ವೈಯಕ್ತಿಕ ಸಂಬಂಧವನ್ನು ಒದಗಿಸುತ್ತದೆ ಎಂದು ಕೆಲವರು ಹೇಳುತ್ತಿದ್ದಾರೆ ಅವಕಾಶ ಮತ್ತು ಸಾಮಾಜಿಕ ಬಾಧ್ಯತೆ ಇದು ಒಂದು ರೀತಿಯದ್ದಾಗಿದೆ ನಾನು ಹೊರಗಿನಿಂದ ಅಥವಾ ದೂರದರ್ಶನಗಳ ಅಥವಾ ಸಮೂಹ ಮಾಧ್ಯಮದಿಂದ ಏನಾದರೂ ತಿಳಿದಿದ್ದರೆ ನಾನು ತಕ್ಷಣ ನನ್ನ ನೇರ ಸಂಪರ್ಕ ಪಾಲುದಾರರಾದ ನನ್ನ ಸ್ನೇಹಿತರು ನನ್ನ ನೆರೆಹೊರೆಯವರು ನನ್ನ ಮಾಹಿತಿಯನ್ನು ರವಾನಿಸುತ್ತೇನೆ ಆದ್ದರಿಂದ ಇದು ನಿಜವಾಗಿಯೂ ವೇಗವಾಗಿ ಮಾಹಿತಿಯನ್ನು ಒದಗಿಸಲು ಸಹಾಯ ಮಾಡುತ್ತದೆ ಹಂಚಿಕೊಳ್ಳುವುದು ಕೇವಲ ಕಲಿಕೆಯಾಗಿ ಮಾಹಿತಿಯನ್ನು ಅತ್ಯಂತ ವೇಗವಾಗಿ ರವಾನಿಸುವ ಮೂಲಕ ಸಾಮಾಜಿಕ ಕಲಿಕೆ ಮಾತ್ರವಲ್ಲದೆ ಇದು ಒಂದು ರೀತಿಯ ಜವಾಬ್ದಾರಿಗಳು ಒತ್ತಡ ಸಾಮಾಜಿಕ ಒತ್ತಡವನ್ನು ಒದಗಿಸುತ್ತದೆ ನನ್ನ 5 ಸ್ನೇಹಿತರು ಮಳೆನೀರು ಕೊಯ್ಲು ಟ್ಯಾಂಕ್ ಅಥವಾ ಭೂಕಂಪ ನಿರೋಧಕ ಕಟ್ಟಡವನ್ನು ಬಳಸಿ ಅದು ನನ್ನ ನೈತಿಕ ಕರ್ತವ್ಯ ಅಥವಾ ಸಾಮಾಜಿಕ ಒತ್ತಡವಾಗಿದೆ ನಾನು ಕೂಡ ಅದೇ ರೀತಿ ಇರಬೇಕು ಎಂದು ನಾನು ಭಾವಿಸುತ್ತೇನೆ ಇಲ್ಲದಿದ್ದರೆ ನಾನು ಅವರ ಸದಸ್ಯನಾಗಲು ಸಾಧ್ಯವಿಲ್ಲ ಅವರ ಗುಂಪಿನ ಸದಸ್ಯನಾಗಿರಲು ಸಾಧ್ಯವಿಲ್ಲ ನನಗೆ ಪ್ರತ್ಯೇಕತೆ ಸುಲಭವಲ್ಲ ಎಂದು ನಾನು ಭಾವಿಸುತ್ತೇನೆ ನಾನು ಅದನ್ನು ಅನುಸರಿಸಬೇಕು ಸಾಮಾಜಿಕ ಒಗ್ಗಟ್ಟಿನ ಗುಂಪಿನ ಸಂದರ್ಭದಲ್ಲಿ ಸಾಮಾಜಿಕ ಬಾಧ್ಯತೆ ಬಹಳ ಮುಖ್ಯ ಸಂದರ್ಭದಲ್ಲಿ ಆದರೆ ನೀವು ಹೊಸ ಕಲ್ಪನೆಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಇದು ಮತ್ತೊಂದು ನಿರ್ಬಂಧವನ್ನು ಒದಗಿಸುತ್ತದೆ ಇದು ಮಾಹಿತಿಯು ವಾಸ್ತವವಾಗಿ ಒಂದೇ ಗುಂಪಿನಲ್ಲಿದೆ ಆದ್ದರಿಂದ ನೀವು ಅದೇ ರೀತಿಯ ಮಾಹಿತಿಯು ಬರುತ್ತಿದೆ ಮತ್ತು ಹೋಗುತ್ತಿದೆ ಎಂದು ನಿಮಗೆ ತಿಳಿದಿದೆ ನೀವು ತುಂಬಾ ಗಟ್ಟಿಯಾದ ಸಂಪರ್ಕ ಹೊಂದಿರುವುದರಿಂದ ಮತ್ತು ಈ ಸಂಪರ್ಕ ಮುಚ್ಚಲ್ಪಟ್ಟಿದೆ ನೀವು ಈ ಸಂಪರ್ಕಅನ್ನು ತೆರೆಯದ ಹೊರತು ನೀವು ಸಹಜವಾಗಿ ಮಾಹಿತಿಯನ್ನು ಹೇಗೆ ಪಡೆಯುತ್ತೀರಿ ನೀವು ಸಮೂಹ ಮಾಧ್ಯಮ ಅಥವಾ ಇತರ ಮೂಲಗಳ ಮೂಲಕ ಪಡೆಯಬಹುದು ಆದರೆ ಮಾನವ ಸಂಪರ್ಕ ವಿಸ್ತರಿಸುತ್ತಿಲ್ಲ ಅದು ಒದಗಿಸುತ್ತದೆ ಎಂದು ಯಾರೋ ಹೇಳುತ್ತಾರೆ ಕೇವಲ ಅನಗತ್ಯ ಮಾಹಿತಿಗಳು ಮತ್ತು ಇದು ಹೊಸ ಆಲೋಚನೆಗಳು ಹೊಸ ಆಲೋಚನೆಗಳು ಹೊಸ ಜ್ಞಾನವನ್ನು ತರಲು ನಿಷೇಧಿಸುತ್ತೀದೆ ಸಂಖ್ಯೆ 2 ರಚನಾತ್ಮಕ ಸಮಾನತೆಗಳು ಅಥವಾ ಸ್ಥಾನ ಮತ್ತು ಪಾತ್ರ ಏನು 2 ಜನರು ಅವರು ಪರಸ್ಪರ ಸಂವಹನ ನಡೆಸದಿರಬಹುದು ಅಥವಾ ಅವರು ಪರಸ್ಪರ ತಿಳಿದಿಲ್ಲದಿರಬಹುದು ಆದರೆ ಅವರು ಆಸ್ಪತ್ರೆಯಲ್ಲಿರುವಂತೆ ಒಂದೇ ಸ್ಥಾನಕ್ಕೆ ಸೇರಿದವರು 2 ವೈದ್ಯರು ಅವರು ಒಬ್ಬರನ್ನೊಬ್ಬರು ಭೇಟಿಯಾಗದಿರಬಹುದು ಆದರೆ ಅವರು ಒಂದೇ ಆಸ್ಪತ್ರೆಯಲ್ಲಿ ವೈದ್ಯರಾಗಿರುವ ಅದೇ ಸ್ಥಾನವನ್ನು ಹೊಂದಿದ್ದಾರೆ ಆಸ್ಪತ್ರೆ ತುಂಬಾ ದೊಡ್ಡದಾಗಿದೆ ಆದ್ದರಿಂದ ಅವರಿಗೆ ಒಂದೇ ಪಾತ್ರ ಮತ್ತು ಅದೇ ಸ್ಥಾನಗಳಿವೆ ನಂತರ ಜನರು ಪರೋಕ್ಷವಾಗಿ ಒಬ್ಬರನ್ನೊಬ್ಬರು ಗಮನಿಸಬಹುದು ಮತ್ತು ಪರಸ್ಪರ ಹೋಲಿಸಬಹುದು ಮತ್ತು ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಬಹುದು ನೇರವಾಗಿ ಅಥವಾ ಬಹುಶಃ ನೀವು ಶಾಲೆಯ ವಿದ್ಯಾರ್ಥಿಗಳು IIT ರೂರ್ಕಿಯ ಸಂಶೋಧಕರು ಎಂದು ಊಹಿಸಬಹುದು ಆದ್ದರಿಂದ ಅವರು ಒಬ್ಬರಿಗೊಬ್ಬರು ತಿಳಿದಿಲ್ಲ ಆದರೆ ಒಂದೇ ಆಗಿರುತ್ತಾರೆ IIT ರೂರ್ಕಿಯಲ್ಲಿರುವ ಸಂಸ್ಥೆಯು ಅವರಿಗೆ ಕೆಲವು ಒಂದೇ ರೀತಿಯ ಸಾಮಾಜಿಕೀಕರಣ ಅಥವಾ ತರಬೇತಿಯನ್ನು ನೀಡುತ್ತದೆ ಹಾಗಾಗಿ ಇಲ್ಲಿರುವಂತೆ ಇದು ಸಮುದಾಯ ಅಥವಾ ಸಮಾಜದ ಸಂಪರ್ಕ ಒಟ್ಟು Y ಎಂದು ನೀವು ಊಹಿಸಬಹುದು ಐದು ನಟರಿದ್ದಾರೆ ಆದ್ದರಿಂದ ನಾವು ಇಲ್ಲಿ A ಮತ್ತು B ನಂತಹ ಪಾತ್ರವನ್ನು ನೋಡಬಹುದು ಅವರು ಪರಸ್ಪರ ನೇರ ಸಂಬಂಧವನ್ನು ಹೊಂದಿಲ್ಲ ಆದರೆ ಅವರು ಗುಂಪಿಗೆ ಸೇರಿದ್ದಾರೆ ಗುಂಪು ಏಕೆ ಏಕೆಂದರೆ A ಮತ್ತು B ಎರಡರಂತೆಯೇ C ಮತ್ತು D ಯೊಂದಿಗೆ ಒಂದೇ ರೀತಿಯ ಪರಸ್ಪರ ಸಂಬಂಧವನ್ನು ಹೊಂದಿವೆ A ಜೊತೆಗೆ C ಮತ್ತು D ಸಂಬಂಧವಿದೆ B C ಮತ್ತು D ಯೊಂದಿಗೆ ಸಂಬಂಧವನ್ನು ಹೊಂದಿದೆ ಅವರು ಈ ಭೂಮಿ ಸಂಪರ್ಕದಲ್ಲಿ ಯಾವುದೇ ಇತರ ನಟರೊಂದಿಗೆ ಸಂಪರ್ಕ ಹೊಂದಿಲ್ಲ ಇದು C ಮತ್ತು D ಗೂ ಸಹ ನಿಜ ಅವರು ಪರಸ್ಪರ ಯಾವುದೇ ನೇರ ಸಂಪರ್ಕವನ್ನು ಹೊಂದಿಲ್ಲ ಆದರೆ ಅವರು ಒಂದೇ ಆಸ್ಪತ್ರೆಯ ವೈದ್ಯರು ಅದೇ ಶಾಲೆಯ ವಿದ್ಯಾರ್ಥಿಗಳು ಸಂಶೋಧಕರು ಹಾಗೆ ಒಂದೇ ಗುಂಪಿಗೆ ಸೇರಿದವರು IIT ರೂರ್ಕಿಯ ಅಥವಾ ಇನ್ನಾವುದೇ ಮಹಾವಿದ್ಯಾಲಯ ಸರಿ ಅಥವಾ ಈ ಗುಂಪು 3E ಅವನು ಪ್ರತ್ಯೇಕ ವ್ಯಕ್ತಿಯಾಗಿದ್ದಾನೆ ಏಕೆಂದರೆ ಯಾರೂ ಈ ರೀತಿಯ ಸಂಪರ್ಕ ಹೊಂದಿಲ್ಲ ಸರಿ ರಚನಾತ್ಮಕ ಸಮಾನತೆಯ ಪಾತ್ರ ಇದು ಸ್ಪರ್ಧೆಯನ್ನು ಉತ್ತೇಜಿಸುತ್ತದೆ 2 ಸಹೋದ್ಯೋಗಿಗಳು ಅವರು ಪರಸ್ಪರ ಸ್ಪರ್ಧಿಸುತ್ತಿದ್ದಾರೆ ಅಥವಾ ಅದು ನಿಮಗೆ ಕೆಲವು ಸಾಮಾಜಿಕೀಕರಣ ಪ್ರಕ್ರಿಯೆಯನ್ನು ನೀಡುತ್ತದೆ IIT ರೂರ್ಕಿಯಲ್ಲಿ ನಿಮ್ಮ ಸಂಶೋಧಕರು ನಿಮಗೆ ತಿಳಿದಿಲ್ಲ ವಿಷಯ ಜೀವಶಾಸ್ತ್ರ ವಿಭಾಗದಲ್ಲಿ ಯಾರಾದರೂ ಇಂಜಿನಿಯರಿಂಗ್ ವಿಭಾಗದಲ್ಲಿ ಯಾರಾದರೂ ಯೋಜನಾ ವಿಭಾಗದಲ್ಲಿ ಯಾರಾದರೂ ಆದರೆ ನಿಮಗೆ ಕೆಲವು ರೀತಿಯ ದೃಷ್ಟಿಕೋನ ಕೆಲವು ರೀತಿಯ ತರಬೇತಿ ಇದೆ ನೀವು ಒಬ್ಬರಿಗೊಬ್ಬರು ತಿಳಿದಿಲ್ಲದಿದ್ದರೂ ಪರವಾಗಿಲ್ಲ ನಿಮ್ಮ ಶಿಕ್ಷಕರು ನಿಮ್ಮನ್ನು ಅಂದಗೊಳಿಸುತ್ತಾರೆ ಮತ್ತೊಂದು ಆಯಾಮವು ಪ್ರಾದೇಶಿಕ ಆಯಾಮವಾಗಿದೆ ಪ್ರಾದೇಶಿಕ ಗುಂಪುಗಳು ನೀವು ಇಷ್ಟಪಡುತ್ತೀರಿ ಅಥವಾ ಇಷ್ಟಪಡದಿರಿ ನೀವು ನಿಮ್ಮ ನೆರೆಹೊರೆಯವರೊಂದಿಗೆ ಸಂವಹನ ನಡೆಸಬೇಕು ಮತ್ತು ಅವರು ನಿಮ್ಮ ಮೇಲೆ ಪ್ರಭಾವ ಬೀರುತ್ತೀರಿ ನೀವು ಅವರನ್ನೂ ಸಹ ಪ್ರಭಾವಿಸುತ್ತಿದ್ದೀರಿ ನೀವು ಮುಖಾಮುಖಿಯಾಗಿ ಸಂವಹನ ನಡೆಸಬೇಕು ಅವರನ್ನು ನೋಡುತ್ತಾ ಅವರೊಂದಿಗೆ ಮಾತನಾಡಬೇಕು ನೇರ ಮತ್ತು ಪರೋಕ್ಷ ಪ್ರಭಾವ ಯಾವಾಗಲೂ ಅಲ್ಲಿ ಆದ್ದರಿಂದ ಜನರು ಒಂದು ಸಾಮಾನ್ಯ ಸ್ಥಳದಲ್ಲಿ ಬಿಡಲು ಪ್ರಾರಂಭಿಸಿದರು ಅವರು ಇದೇ ರೀತಿಯ ಅಭ್ಯಾಸ ಅಥವಾ ಮನೋಭಾವವನ್ನು ಹೊಂದಿದ್ದಾರೆ ಆದ್ದರಿಂದ ಈಗ ನಾವು 3 ರೀತಿಯ ಗುಂಪುಗಳನ್ನು ಹೊಂದಿದ್ದೇವೆ ಒಂದು ಸುಸಂಘಟಿತವಾಗಿದೆ ಒಂದು ರಚನಾತ್ಮಕವಾಗಿ ಸಮಾನವಾಗಿದೆ ಅದೇ ಸ್ಪರ್ಧೆಯ ಸ್ಥಾನ ಮತ್ತು ಪಾತ್ರಗಳು ಮತ್ತು ಪ್ರಾದೇಶಿಕ ವಿತರಣೆಯ ಪ್ರಶ್ನೆ ಇದೆ ಈಗ ನಾವು 3 ರೀತಿಯ ಚಟುವಟಿಕೆಗಳ ಮೂಲಕ 3 ರೀತಿಯ ಮಾಹಿತಿ ಅಥವಾ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ ಒಂದು ಶ್ರವಣ ಒಂದು ಅವಲೋಕನ ಒಂದು ಚರ್ಚೆ ಸಂಗ್ರಹಿಸಬೇಕಾಗಿದೆ ಪ್ರಶ್ನೆಯು ಒಬ್ಬ ವ್ಯಕ್ತಿಯಾಗಿ ಯಾವ ರೀತಿಯ ಮಾಹಿತಿಯನ್ನು ಸಂಗ್ರಹಿಸಲು ನಾನು ಎಲ್ಲಿಂದ ಹೋಗಬೇಕು ಎಂದು ಆಗಿರುತ್ತದೆ ನಾನು ಯಾರನ್ನು ಅವಲಂಬಿಸಬೇಕು ಎಂದು ಕೇಳಬಹುದು ನನ್ನ ಒಗ್ಗಟ್ಟಿನ ಪಾಲುದಾರರಿಗೆ ಅಥವಾ ನನ್ನ ನೆರೆಹೊರೆಯವರಿಗಾಗಿ ನಾನು ಯಾರನ್ನು ಗಮನಿಸಬೇಕು ಅವರ ಚಟುವಟಿಕೆಗಳನ್ನು ನಾನು ಚರ್ಚೆಗಾಗಿ ಗಮನಿಸಬೇಕು ನಾವೀನ್ಯತೆಗಳ ಬಗ್ಗೆ ಹೆಚ್ಚು ನಿಕಟ ವ್ಯಕ್ತಿನಿಷ್ಠ ವ್ಯಾಖ್ಯಾನಗಳು ನಾನು ಯಾರನ್ನು ಅವಲಂಬಿಸಬೇಕು ಮಾಹಿತಿ ಪಡೆಯಲು ನಾವು ಯಾರನ್ನು ಅವಲಂಬಿಸಬೇಕು ಎಂಬುದು ಪ್ರಶ್ನೆ ಆಗಿದೆ ಇದು ಬಾಂಗ್ಲಾದೇಶವಾಗಿದೆ ನಾನು ಹೇಳಿದಂತೆ ಆರ್ಸೆನಿಕ್ ವಿಶೇಷವಾಗಿ ಕರಾವಳಿ ಪ್ರದೇಶಗಳು ಮತ್ತು ನೀರಿನ ಲವಣಾಂಶದ ಸಮಸ್ಯೆಯಿಂದ ಹೆಚ್ಚು ಕಲುಷಿತವಾಗಿದೆ ಮತ್ತು ನಾವು ಮೊರೆಲ್ಗಂಜ್ ಎಂಬ ಸಣ್ಣ ಪ್ರದೇಶ ನಗರ ಉಪನಗರ ಪ್ರದೇಶಗಳಲ್ಲಿ ಸಮೀಕ್ಷೆಯನ್ನು ನಡೆಸಿದ್ದೇವೆ ಮೊರೆಲ್ಗಂಜ್ ಪಟ್ಟಣ ಮತ್ತು ಮೊರೆಲ್ಗಂಜ್ ಗ್ರಾಮಗಳು ಮತ್ತು ಇದು ಈ ಚಿಕ್ಕ ಪಟ್ಟಣದ ಬಜಾರ್ ಪ್ರದೇಶವಾಗಿದೆ ಜನರು ನೀರಿನ ಕೊಳದಿಂದ ಮತ್ತು ಕೆಲವೊಮ್ಮೆ ಕೊಳವೆ ಬಾವಿಗಳಿಂದಲೂ ನೀರನ್ನು ಸಂಗ್ರಹಿಸುತ್ತಾರೆ ಆದರೆ ಜಪಾನ್ ಮೂಲದ NGO ಅವರು ಪಟ್ಟಣದ ಅನೇಕ ಸ್ಥಳಗಳಲ್ಲಿ ಈ ರೀತಿಯ ಟ್ಯಾಂಕ್ಗಳನ್ನು ಸ್ಥಾಪಿಸುತ್ತಾರೆ ಅವರು ಒಟ್ಟು 56 ಅಂತಹ ಟ್ಯಾಂಕ್ಗಳನ್ನು ಸ್ಥಾಪಿಸಿದರು ಅವರು ಒಟ್ಟು 250 ಕ್ಕೂ ಹೆಚ್ಚು ಟ್ಯಾಂಕ್ಗಳನ್ನು ಸ್ಥಾಪಿಸಿದರು ಈಗ ಇವುಗಳ ಒಂದು ನೋಟವನ್ನು ಪಡೆಯಲು ಪ್ರದೇಶದ ಕೆಲವು ಚಿತ್ರಗಳಾಗಿವೆ ಈ ಪ್ರದೇಶವು ಹೇಗೆ ಕಾಣುತ್ತದೆ ಎಂಬ ಕಲ್ಪನೆಯನ್ನು ಪಡೆಯಿರಿ ಇದು ಉಬ್ಬರವಿಳಿತದ ಸಮಯದಲ್ಲಿ ಮತ್ತು ಅವರು ಸಾರಿಗೆಗಾಗಿ ಮುಖ್ಯವಾಗಿ ಕಾಲುವೆಯನ್ನು ಬಳಸುತ್ತಾರೆ ಅನೇಕ ಸ್ಥಳಗಳಲ್ಲಿ ರಸ್ತೆಗಳು ಸಂಪರ್ಕ ಕಡಿತಗೊಳ್ಳುತ್ತವೆ ಮತ್ತು ಮಳೆಗಾಲದಲ್ಲಿ ಆದ್ದರಿಂದ ಇದು ನಿಜವಾಗಿಯೂ ನಿಮಗೆ ಪ್ರದೇಶದ ನೋಟವನ್ನು ನೀಡುತ್ತದೆ ಆದ್ದರಿಂದ ನಾವು ಸುಸಂಘಟಿತ ಸಂಪರ್ಕಗಳು ಬಣ ವಿಧಾನಗಳನ್ನು ವ್ಯಾಖ್ಯಾನಿಸಲು ಕೆಲವು ರೀತಿಯ ವಿಧಾನವನ್ನು ಬಳಸುತ್ತೇವೆ ಇನ್ನೊಂದು ಬರ್ಟ್ ವಿಧಾನಗಳನ್ನು ಬಳಸಿಕೊಂಡು ರಚನಾತ್ಮಕ ಸಮಾನ ಗುಂಪು UCINET ನಲ್ಲಿ ವ್ಯಾಖ್ಯಾನ ಮತ್ತು ಪ್ರಾದೇಶಿಕ ಗುಂಪಿನ ನೆರೆಹೊರೆಯ ಅಂಗಸಂಸ್ಥೆಗಳು ಬಳಸುತ್ತೇವೆ ಆದ್ದರಿಂದ ಇದು ಈ ಚರ್ಚೆಗಳಿಗೆ ಅದು ಮುಖ್ಯವಲ್ಲ ಆದರೆ ನಾವು ಜನರ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಸಮೀಕ್ಷೆಯ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ ಆದ್ದರಿಂದ ದಯವಿಟ್ಟು 3 ವ್ಯಕ್ತಿಗಳನ್ನು ಹೆಸರಿಸಿ ಎಂದು ಜನರನ್ನು ಕೇಳಿದೆವು ಮೊರೆಲ್ಗಂಜ್ ಪ್ರದೇಶದಲ್ಲಿನ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಆಗಾಗ್ಗೆ ಭೇಟಿಯಾಗುವ ಮಾತನಾಡುವ ಮತ್ತು ಚರ್ಚೆ ಮಾಡುವ ಮೂರು ಜನ ಟ್ಯಾಂಕ್ ಮಾಲೀಕರ ಹೆಸರನ್ನು ತಿಳಿಸಿ ಎಂದು ಜನರನ್ನು ಕೇಳಿಕೊಂಡೆವು ಇದು ನಮಗೆ ಟ್ಯಾಂಕ್ ಮಾಲೀಕರಲ್ಲಿ ಚಾಲ್ತಿಯಲ್ಲಿರುವ ಸಾಮಾಜಿಕ ಜಾಲತಾಣಗಳ ಕಲ್ಪನೆಯನ್ನು ನೀಡುತ್ತದೆ ಆದ್ದರಿಂದ ಇದು ರಚನಾತ್ಮಕ ಸಮಾನ ಗುಂಪು ಮತ್ತು ವಿಚಾರಣೆಗಾಗಿ ಅವರು ಮಳೆನೀರು ಕೊಯ್ಲು ತೊಟ್ಟಿಯ ಬಗ್ಗೆ ಮೊದಲ ಬಾರಿಗೆ ಸಂಗ್ರಹಿಸುತ್ತಾರೆ ನಾವು ಜನರಿಗೆ ದಯವಿಟ್ಟು ನಿಮ್ಮ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಮಳೆನೀರು ಕೊಯ್ಲು ಟ್ಯಾಂಕ್ ಬಗ್ಗೆ ಹೇಳಿದೆವು ನೀವು ಮೊದಲ ಬಾರಿಗೆ ಕೇಳಿದ 3 ವ್ಯಕ್ತಿಗಳನ್ನು ನಮಗೆ ಹೆಸರಿಸಿ ಆದ್ದರಿಂದ ನೀವು ಈ ರೀತಿ ನಂತರ ನಾವು ಇದನ್ನು ಉತ್ಪಾದಿಸುತ್ತೇವೆ ಇದರ ಒಂದು ಉದಾಹರಣೆ ಇಲ್ಲಿದೆ ನೀವು ಇಲ್ಲಿ ನೋಡಿದರೆ ವಲಯಗಳು ಈ ಕೆಂಪು ವಲಯಗಳು NGO ಪಾಲುದಾರರು ಇಲ್ಲಿದೆ ಆದ್ದರಿಂದ ಇದು ವಾಸ್ತವವಾಗಿ ಸಮುದಾಯದ ಗಡಿಯಾಗಿದೆ ಆದ್ದರಿಂದ ಇಲ್ಲಿನ ಜನರು ಕೆಂಪು ಬಣ್ಣವು ನಿಜವಾಗಿ ಅವರು ಕೇಂದ್ರ ವ್ಯಕ್ತಿಯಾಗಿದ್ದಾರೆ ಅವರು ಅವರಿಂದ ಮಾಹಿತಿಯನ್ನು ಸಂಗ್ರಹಿಸುವ ಬಹಳಷ್ಟು ಜನರನ್ನು ಸ್ವೀಕರಿಸುತ್ತಾರೆ ಅವರು ವಾಸ್ತವವಾಗಿ ಈ ಮಳೆನೀರು ಕೊಯ್ಲು ಟ್ಯಾಂಕ್ ಅನ್ನು ಪ್ರಚಾರ ಮಾಡುವ NGO ಜನರು ಮತ್ತು ಕೆಲವು ಹೊರಗಿನವರು ನೀವು ಕೆಲವು ಹೊರಗಿನವರನ್ನು ನೋಡಬಹುದು ಈ ಮೊರೆಲ್ಗಂಜ್ ಪ್ರದೇಶಕ್ಕೆ ಸೇರಿಲ್ಲ ನಾವು ಅವರಿಂದ ಮಾಹಿತಿಯನ್ನು ಸಂಗ್ರಹಿಸುತ್ತೇವೆ ಆದರೆ ಸಮುದಾಯದೊಳಗೆ ಕೆಲವು ಪ್ರಮುಖ ಆಟಗಾರರು ಇದ್ದಾರೆ ಅವರು ಮಳೆನೀರು ಕೊಯ್ಲು ತೊಟ್ಟಿಯ ಬಗ್ಗೆ ಮಾಹಿತಿಯನ್ನು ಪ್ರಸಾರ ಮಾಡಲು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ ಹಾಗೆಯೇ ವೀಕ್ಷಣೆಗಳು ವೀಕ್ಷಣಾ ಜಾಲಕ್ಕಾಗಿ ನೀವು ಮೊದಲ ಬಾರಿಗೆ ಈ ಮಳೆನೀರಿನ ತೊಟ್ಟಿಯನ್ನು ನೋಡಿದ ಮೊದಲ ಮೂರು ವ್ಯಕ್ತಿಗಳು ಯಾರು ಎಂದು ನಾವು ಜನರನ್ನು ಕೇಳುತ್ತೇವೆ ಮತ್ತು ಇಲ್ಲಿಯೂ ಸಹ ಮೂಲಭೂತವಾಗಿ ಹೊರಗಿನವರು ಅಥವಾ NGO ಜನರು ನಗಣ್ಯ ಎಂದು ನೀವು ನೋಡಬಹುದು ಅವರು ಮಾಡಲಿಲ್ಲ ಆದ್ದರಿಂದ ಅದು ನಿಜವಾಗಿ ಇದೆ ಜನರ ಒಳಗೆ ಅವರು ಸಮುದಾಯದ ಗಡಿಯೊಳಗೆ ಮಾಹಿತಿಯ ಪ್ರಮುಖ ಮೂಲವಾಗಿದೆ ಆದ್ದರಿಂದ ಹೊರಗಿನವರು ಬಹಳ ಕಡಿಮೆ ಪ್ರಭಾವ ಹೊಂದಿದ್ದಾರೆ ಸರಿ ಈಗ ಚರ್ಚೆಗಳು ಸ್ಥಾಪಿಸಲು ನಿರ್ಧರಿಸುವ ಮೊದಲು ಅವರು ಯಾರೊಂದಿಗೆ ಚರ್ಚಿಸಿದರು ನಾವು 3 ವ್ಯಕ್ತಿಗಳನ್ನು ಹೆಸರಿಸಲು ಕೇಳಿದ್ದೇವೆ ಮತ್ತು ಅವರು ಹೊರಗಿನವರ ಮೇಲೆ ಮತ್ತು ಒಳಗಿನವರ ಮೇಲೆ ಅವಲಂಬಿತರಾಗಿದ್ದಾರೆ ಎಂದು ನಾವು ಕಂಡುಕೊಂಡಿದ್ದೇವೆ ಇಲ್ಲಿ ನೀವು ಸಾಕಷ್ಟು ಸಂಪರ್ಕಗಳನ್ನು ನೋಡಬಹುದು ಆದ್ದರಿಂದ ಈಗ ನೋಡಿ ಮತ್ತು ನಾವು ಒಂದು ವೇರಿಯಬಲ್ನ ಸರಾಸರಿ ಮೌಲ್ಯ ಅಸ್ಥಿರಗಳ ಅನುಗುಣವಾದ ಮೌಲ್ಯಗಳ ನಡುವಿನ ಸಂಬಂಧದ ವಿಶ್ಲೇಷಣೆಯನ್ನು ನಡೆಸಿದ್ದೇವೆ ಆದ್ದರಿಂದ ನಮಗೆ ಮೂರು ಇದೆ ಒಂದು ವಿಚಾರಣೆ ವೀಕ್ಷಣೆಗಳು ಮತ್ತು ಚರ್ಚೆಗಳು ಸರಿ ಈಗ ನಾವು ತಿಳಿದುಕೊಳ್ಳಲು ಬಯಸುತ್ತೇವೆ ಜನರು ಎಲ್ಲಿಂದ ಸಂಗ್ರಹಿಸಿದರು ಒಂದು ಸಾಂಸ್ಕೃತಿಕ ಧರ್ಮದಂತಹ ಗುಂಪು ಅವರು ಅದನ್ನು ಧಾರ್ಮಿಕ ಆರ್ಥಿಕ ಪ್ರಾದೇಶಿಕ ಸಾಮಾಜಿಕ ಸರಿ ಎಂದು ಕೇಳಿದರೆ ಮತ್ತು ನಾವು ವಿಚಾರಣೆಯನ್ನು ನೋಡಿದರೆ ಜನರು ತಮ್ಮ ಒಗ್ಗಟ್ಟಿನ ಗುಂಪಿನ ಪಾಲುದಾರರ ಮೇಲೆ ಅವಲಂಬಿತರಾಗಿರುವುದನ್ನು ನಾವು ನೋಡಬಹುದು ಈಗ ಸ್ವಲ್ಪಮಟ್ಟಿಗೆ ಅವರ ನೆರೆಹೊರೆಯವರಿಗೆ ವಿಸ್ತರಿಸುತ್ತದೆ ಬೇರೆ ಯಾವುದೂ ಗಮನಾರ್ಹವಲ್ಲ ಅವರು ಮೊದಲ ಬಾರಿಗೆ ಗಮನಿಸಿದ ಸಂದರ್ಭದಲ್ಲಿ ನೆರೆಹೊರೆಯ ಪಾಲುದಾರರು ದೊಡ್ಡ ಪಾತ್ರವನ್ನು ವಹಿಸುತ್ತಾರೆ ಅಂದರೆ ಅವರು ತಮ್ಮ ನೆರೆಹೊರೆಯಲ್ಲಿ ವೀಕ್ಷಿಸುತ್ತಾರೆ ಆದರೆ ಒಗ್ಗೂಡಿಸುವ ಗುಂಪಿನ ಪಾಲುದಾರರು ಕೆಲವು ನೆರೆಹೊರೆಯವರು ಅಲ್ಲಿರಬಹುದು ಸಂಘಟಿತ ಗುಂಪಿನ ಪಾಲುದಾರರು ಆಗಿದ್ದಾರೆ ಚರ್ಚೆಯ ಸಂದರ್ಭದಲ್ಲಿ ಅದು ಅಂತಿಮ ನಿರ್ಧಾರಗಳು ಅವರು ಮತ್ತೆ ಒಗ್ಗೂಡಿಸುವ ಗುಂಪಿನ ಪಾಲುದಾರರನ್ನು ಅವಲಂಬಿಸಿರುತ್ತಾರೆ ಸರಿ ಮತ್ತು ಅವರ ನೆರೆಹೊರೆಗಳು ಆದ್ದರಿಂದ ಒಗ್ಗೂಡಿಸುವ ಗುಂಪಿನ ಪಾಲುದಾರರು ಮತ್ತು ನೆರೆಹೊರೆಯವರು ಮಾಹಿತಿಯ ಮುಖ್ಯ ಮೂಲವಾಗಿದೆ ಆದ್ದರಿಂದ ಸಂಬಂಧಗಳು ಮತ್ತು ಸಂಪರ್ಕದ ಹೆಚ್ಚಿನ ಪದವಿ ಮತ್ತು ಆವರ್ತನ ಹೆಚ್ಚಿನ ಮಾಹಿತಿ ಹಂಚಿಕೆ ಪ್ರವೃತ್ತಿ ಮತ್ತು ನೆರೆಹೊರೆಯ ಸದಸ್ಯರು ಅಥವಾ ಹೆಚ್ಚಿನ ಜನರಿಗೆ ವೀಕ್ಷಣೆಗಳ ಪ್ರಾದೇಶಿಕ ಗುಂಪು ಮೂಲವಾಗಿದೆ ನಂತರ ಇದರ ನೀತಿಯ ಒಳಾರ್ಥವೇನು ನಾವು ಒಂದು ಕೆಲಸವನ್ನು ಮಾಡಬಹುದು ಯೋಜಕರು ಮತ್ತು NGO ಕಾರ್ಯಕರ್ತರು ಈ ಪ್ರಯೋಜನವನ್ನು ಪಡೆಯಬಹುದು ಈ ಟ್ಯಾಂಕ್ ಮಾಲೀಕರ ಬಳಕೆದಾರರ ಬಗ್ಗೆ ಯಾರು ತೃಪ್ತರಾಗುತ್ತಾರೆ ಅವರು ಮಾಡಬಹುದು ಬಂದು ಮಾತನಾಡಿ ಇನ್ನೂ ಅಳವಡಿಸಿಕೊಳ್ಳದ ವ್ಯಕ್ತಿಗಳಿಗೆ ಮತ್ತು ವಿಶೇಷವಾಗಿ ನಿರ್ದಿಷ್ಟ ನೆರೆಹೊರೆಯಲ್ಲಿ ನೆರೆಹೊರೆ ಸಭೆ ಅಥವಾ ಕಾರ್ಯಾಗಾರಗಳನ್ನು ನಡೆಸುವ ಮೂಲಕ ಭಾಷಣ ಮಾಡಿ ಯಶಸ್ಸಿನ ಕಥೆಗಳು ಯಾರಾದರೂ ಟ್ಯಾಂಕ್ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಅಳವಡಿಸಿಕೊಂಡಿದ್ದಾರೆ ಮತ್ತು ದಾಖಲಿಸಬಹುದು ಮತ್ತು ಸಂಭಾವ್ಯ ಅಳವಡಿಕೆದಾರರಿಗೆ ಕರಪತ್ರದಲ್ಲಿ ವಿತರಿಸಬಹುದು ಮತ್ತು ಸಂಭಾವ್ಯ ಅಳವಡಿಕೆದಾರರು ಸುಸಂಘಟಿತ ಗುಂಪು ಪಾಲುದಾರರಿಂದ ಪ್ರಭಾವಿತರಾಗಿದ್ದಾರೆ ಆದ್ದರಿಂದ ಧಾರ್ಮಿಕ ರಾಜಕೀಯ ಮತ್ತು ಸಾಂಸ್ಕೃತಿಕ ಗುಂಪುಗಳ ಅಡಿಯಲ್ಲಿ ಇವುಗಳು ವಾಸ್ತವವಾಗಿ ಒಗ್ಗೂಡಿಸುವ ಗುಂಪುಗಳಾಗಿವೆ ನಾವು ಪ್ರಸರಣಕ್ಕಾಗಿ ಈ ಗುಂಪುಗಳನ್ನು ಬಳಸಬಹುದು ಸಂಭಾವ್ಯ ಟ್ಯಾಂಕ್ ಅಳವಡಿಕೆದಾರರನ್ನು ಮನವೊಲಿಸುವ ಮತ್ತೊಂದು ತಂತ್ರವೆಂದರೆ ಟ್ಯಾಂಕ್ ಅಳವಡಿಕೆದಾರರು ತಮ್ಮ ಅನುಭವವನ್ನು ಇತರ 3 ಸದಸ್ಯರೊಂದಿಗೆ ಹಂಚಿಕೊಳ್ಳಲು ತೃಪ್ತರಾಗುತ್ತಾರೆ ಅವರು 3 ಅಥವಾ 4 ಸದಸ್ಯರನ್ನು ಪ್ರಚಾರ ಮಾಡಬಹುದು ಎಂದು ಅವರು ನಮಗೆ ಹೇಳಬಹುದು ಆದ್ದರಿಂದ ಇವುಗಳಲ್ಲಿ ಕೆಲವು ನಾವು ಇದರೊಂದಿಗೆ ಕೆಲವು ಮನೆ ಬಾಗಿಲಿಗೆ ಪ್ರಚಾರವನ್ನು ನಡೆಸಬಹುದು ಆದ್ದರಿಂದ ಈ ಉಪನ್ಯಾಸವನ್ನು ಆಲಿಸಿದ ಎಲ್ಲರಿಗೂ ತುಂಬಾ ಧನ್ಯವಾದಗಳು ನಾನು ಇದರ ಬಗ್ಗೆ ಮತ್ತು ವಿಪತ್ತು ಸನ್ನದ್ಧತೆ ಮತ್ತು ಮಾಹಿತಿ ಹಂಚಿಕೆಯನ್ನು ಉತ್ತೇಜಿಸುವಲ್ಲಿ ಪ್ರವರ್ತಕ ಅಳವಡಿಕೆದಾರರ ಪಾತ್ರವನ್ನು ಮುಂದುವರಿಸುತ್ತೇನೆ ತುಂಬ ಧನ್ಯವಾದಗಳು